ಕಾಂತಕ್ಷೇತ್ರದಲ್ಲಿ ಸಂಗ್ರಹವಾಗಿರುವ ಶಕ್ತಿ I ವಿದ್ಯುತ್ ಕ್ಷೇತ್ರವು ಶಕ್ತಿಯನ್ನು ಸಂಗ್ರಹಿಸುವ ರೀತಿಯಲ್ಲಿಯೇ ಕಾಂತಕ್ಷೇತ್ರವು ಶಕ್ತಿಯನ್ನು ಸಂಗ್ರಹಿಸುತ್ತದೆ ಮತ್ತು ನಾವು ಈಗಾಗಲೇ ನೋಡಿದ 120E2 ಎಂದು ನೀಡಲಾಗಿದೆ ಎಂದು ನಾವು ಕಲಿತಿದ್ದೇವೆ ಶಕ್ತಿ 120E2 ಮತ್ತು ಇಂದಿನ ಉಪನ್ಯಾಸದಲ್ಲಿ ಶಕ್ತಿ ಏನಾಗಿರಬೇಕು ಎಂಬುದನ್ನು ಸ್ಥಾಪಿಸಲು ನಾವು ಫ್ಯಾರಡೇಸ್Faraday's ಮತ್ತು ಲೆನ್ಜ್Lenz's ನಿಯಮವನ್ನು ಬಳಸಲಿದ್ದೇವೆ ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಕೆಲವು ಶಕ್ತಿ ಸಂಗ್ರಹವಾಗಿರಬೇಕು ಮತ್ತು ಅದು ಏನಾಗಿರಬೇಕು ಆದ್ದರಿಂದ ಕಾಂತಕ್ಷೇತ್ರದಲ್ಲಿ ಶಕ್ತಿ ಏಕೆ ಇರಬೇಕು ಎಂಬುದನ್ನು ನಾವು ಪ್ರಾರಂಭಿಸೋಣ ಕಾರಣವೆಂದರೆ ಆಯಸ್ಕಾಂತೀಯ ಕ್ಷೇತ್ರವನ್ನು ಸ್ಥಾಪಿಸಲು ನಾನು B ಅನ್ನು ಬಳಸುತ್ತೇನೆ ಅದಕ್ಕಾಗಿ ನಾವು ಕೆಲಸ ಮಾಡಬೇಕಾಗುತ್ತದೆ ಉದಾಹರಣೆಗೆ ನಾನು ಇಂಡಕ್ಟರ್ ಅನ್ನು ತೆಗೆದುಕೊಂಡರೆ ಮತ್ತು ನಾನು ಈಗ ಅದರ ಮೂಲಕ ಕರೆಂಟ್ ಅನ್ನು ಸ್ಥಾಪಿಸಲು ಪ್ರಯತ್ನಿಸಿದರೆ ಬಹುಶಃ ಸ್ವಿಚ್ ಮೂಲಕ ಆಗ ಏನಾಗುತ್ತದೆ ಎಂದರೆ ಇಂಡಕ್ಟರ್ ನ ಲ್ಲಿ back EMF ಅಥವಾ EMF ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಈ EMF ಅಂತಹದನ್ನು ಇದು ವಿರೋಧಿಸುತ್ತದೆ ಅದನ್ನು ಸ್ಥಾಪಿಸುವ ಬದಲಾವಣೆ ಮತ್ತು ಇದನ್ನು BACK EMF ಎಂದೂ ಕರೆಯಲಾಗುತ್ತದೆ ಹಾಗಾಗಿ ಏನಾಗುತ್ತಿದೆ ಎಂದರೆ ನಾನು ಈ ಸರ್ಕ್ಯೂಟ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ ನಾನು ಇಲ್ಲಿ ರೆಸಿಸ್ಟರ್ ಅನ್ನು ಹಾಕುತ್ತೇನೆ ಕೀಲಿಯನ್ನು ಹಾಕುತ್ತೇನೆ ಬ್ಯಾಟರಿಯನ್ನು ಹಾಕುತ್ತೇನೆ ನಾನು ಈ ಕೀಲಿಯನ್ನು ಆನ್ ಮಾಡಿದ ತಕ್ಷಣ ಕರೆಂಟ್ ಹೆಚ್ಚಾಗಲು ಪ್ರಯತ್ನಿಸುತ್ತದೆ ನಾನು ಹೆಚ್ಚಿಸಲು ಪ್ರಯತ್ನಿಸುತ್ತೇನೆ ಮತ್ತು ಅದು ಹೆಚ್ಚಾದಂತೆ ಇಲ್ಲಿ ಅಭಿವೃದ್ಧಿಪಡಿಸಲಾದ BACK EMF ಇದೆ ಅದನ್ನು ನಾವು L dIdt ಮೂಲಕ ಬರೆಯುತ್ತೇವೆ ನಾನು ಇದನ್ನು ಮತ್ತೊಮ್ಮೆ ವಿವರಿಸುತ್ತೇನೆ ಮತ್ತು ಅದು ಈ ಬದಲಾವಣೆಯನ್ನು ವಿರೋಧಿಸುತ್ತದೆ ನಾವು ಕೆಲಸ ಮಾಡಬೇಕು ನಂತರ ಈ EMF ಅನ್ನು ಜಯಿಸಲು ನಾವು ಶಕ್ತಿಯನ್ನು ಪೂರೈಸಬೇಕು ಆದ್ದರಿಂದ ನೀವು ಸಾದೃಶ್ಯವನ್ನು ಮಾಡಿದರೆ ಇದನ್ನು ಬ್ಯಾಟರಿಯಿಂದ ಬದಲಾಯಿಸಬಹುದು ಅದು ಕರೆಂಟ್ ಅನ್ನು ವಿರೋಧಿಸುತ್ತದೆ ಮತ್ತು ಆದ್ದರಿಂದ ನಾನು ಶಕ್ತಿಯನ್ನು ಪೂರೈಸಬೇಕು ಇದರಿಂದಾಗಿ ಕರೆಂಟ್ ಹಾದುಹೋಗುತ್ತದೆ ಈ ಬ್ಯಾಟರಿಯ ಮೂಲಕ ಮತ್ತು ನಾನು ಮಾಡುತ್ತಿರುವ ಕೆಲಸವು ಈ ಪ್ರವಾಹದಿಂದ ಹೊರಹೊಮ್ಮುವ ಕಾಂತೀಯ ಕ್ಷೇತ್ರವನ್ನು ಸ್ಥಾಪಿಸಲು ಹೋಗುತ್ತದೆ ಆದ್ದರಿಂದ ಅಂತಿಮವಾಗಿ ಈ ಶಕ್ತಿಯನ್ನು ಕಾಂತಕ್ಷೇತ್ರದಲ್ಲಿ ಸಂಗ್ರಹಿಸಲಾಗಿದೆ ಎಂದು ನಾವು ಇದನ್ನು ಅರ್ಥೈಸುತ್ತೇವೆ ನಾನು ಕೆಪಾಸಿಟರ್ ಅನ್ನು ಹೊಂದಿದ್ದರೆ ಮತ್ತು ನಾನು ಸ್ವಿಚ್ ಮೂಲಕ ಕರೆಂಟ್ ಅನ್ನು ಆನ್ ಮಾಡಿದರೆ ಕರೆಂಟ್ ನಿಧಾನವಾಗಿ ನಿರ್ಮಿಸುತ್ತದೆ ಅಥವಾ ಕೆಪಾಸಿಟರ್ನಲ್ಲಿನ ಚಾರ್ಜ್ ನಿಧಾನವಾಗಿ ನಿರ್ಮಿಸುತ್ತದೆ ಮತ್ತು ನಾನು ಅದಕ್ಕೆ ಶಕ್ತಿಯನ್ನು ಪೂರೈಸುವ ಪ್ರಕ್ರಿಯೆಯು ಕೊನೆಗೊಳ್ಳುತ್ತದೆ ಅದನ್ನು ನಾವು ಅಂತಿಮವಾಗಿ ಅರ್ಥೈಸಿಕೊಳ್ಳುತ್ತೇವೆ ಒಂದು ವೇಳೆ ಅದನ್ನು ಕೆಪಾಸಿಟರ್ನಲ್ಲಿ ಅಥವಾ ಅಲ್ಲಿರುವ ವಿದ್ಯುತ್ ಕ್ಷೇತ್ರದಲ್ಲಿ ಸಂಗ್ರಹಿಸಲಾಗುತ್ತದೆ ಆದ್ದರಿಂದ ನಾವು ಈಗ ಇದೇ ರೀತಿಯ ಲೆಕ್ಕಾಚಾರವನ್ನು ಮಾಡಲಿದ್ದೇವೆ ನಾವು ಎಷ್ಟು ಶಕ್ತಿಯನ್ನು ಪೂರೈಸುತ್ತೇವೆ ಎಂಬುದನ್ನು ಕಂಡುಹಿಡಿಯುವುದು ಹೇಗೆ ಆದ್ದರಿಂದ ನಾವು ಅದನ್ನು ಮಾಡೋಣ ನಾವು ಇಂಡಕ್ಟನ್ಸ್ L ಪ್ರತಿರೋಧ r ಮತ್ತು ಬ್ಯಾಟರಿಯೊಂದಿಗೆ ಈ ಇಂಡಕ್ಟರ್ ಅನ್ನು ಹೊಂದಿದ್ದೇವೆ ಮತ್ತು 0 ಗೆ ಸಮಾನವಾದ t ನಲ್ಲಿ ಈ ಸ್ವಿಚ್ ಅನ್ನು ಆನ್ ಮಾಡೋಣ ಆದ್ದರಿಂದ ಕಿರ್ಚಾಫ್Kirchhoff's ನಿಯಮದ ಪ್ರಕಾರ ನಾನು ಈ EMF E ಮತ್ತು BACK EMF LdIdtIRϵ ಇದು ಕಿರ್ಚಾಫ್ ನಿಯಮ ಆದ್ದರಿಂದ I ಗಾಗಿ ನಾವು ಪಡೆಯುವ ಸಮೀಕರಣವು dIdtRLIL L d I d t ಜೊತೆಗೆ I R EMF ಗೆ ಸಮಾನವಾಗಿರುತ್ತದೆ ಇದಕ್ಕೆ ಪರಿಹಾರವು ಏಕರೂಪದ ಭಾಗಕ್ಕೆ ಪರಿಹಾರವಾಗಿದೆ ಇದು ಸ್ಥಿರ ಸಮಯಗಳು ItCe RLtR ಗೆ ಸಮಾನವಾಗಿರುತ್ತದೆ ಇದು ಸಮಯದ ಕಾರ್ಯವಾಗಿ ಕರೆಂಟ್ ಆಗಿದೆ ಈಗ ನಾವು ಆರಂಭಿಕ ಷರತ್ತುಗಳನ್ನು ಅನ್ವಯಿಸೋಣ ಆರಂಭಿಕ ಪರಿಸ್ಥಿತಿಗಳೆಂದರೆ It00 ಕ್ಕೆ ಸಮಾನವಾಗಿರುತ್ತದೆ ನಾನು ಈ n ಅನ್ನು ಬದಲಿಸಿದಾಗ I C ಗೆ ಸಮನಾಗಿರುತ್ತದೆ C R ಅನ್ನು ಪಡೆಯುತ್ತೇನೆ ಮತ್ತು ಆದ್ದರಿಂದ ಕರೆಂಟ್ ItR ಗೆ ಸಮಾನವಾಗಿರುತ್ತದೆ ನಾನು ಈ It ವರ್ಸಸ್ ಟೈಮ್ ಅನ್ನು ಯೋಜಿಸಿದರೆ ಅದು ಹೆಚ್ಚಾಗುತ್ತದೆ ಮತ್ತು ಅಂತಿಮವಾಗಿ t ಅನಂತತೆಗೆ ಹೋದಂತೆ E R ನ ಮೌಲ್ಯಕ್ಕೆ ಹೋಗುತ್ತದೆ ಮತ್ತು ಈ ಕಾರ್ಯವು R ಆಗಿರುತ್ತದೆ ಆದ್ದರಿಂದ ಆರಂಭದಲ್ಲಿ ಹೀಗೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಕರೆಂಟ್ ಇಲ್ಲ ಮತ್ತು ಅಂತಿಮವಾಗಿ ಅಲ್ಲಿ ಇಂಡಕ್ಟರ್ ಇಲ್ಲ ಎಂಬಂತೆ ಕರೆಂಟ್ ER ಆಗುತ್ತದೆ ಈಗ ಶಕ್ತಿಯ ಪೂರೈಕೆಯನ್ನು ನೋಡೋಣ ಹಾಗಾಗಿ ನಾನು ಈ ಸಮೀಕರಣವನ್ನು ಮತ್ತೊಮ್ಮೆ ತೆಗೆದುಕೊಂಡರೆ EMF LdIdtRI ಗೆ ಸಮಾನವಾಗಿರುತ್ತದೆ ಮತ್ತು ಎರಡೂ ಬದಿಗಳನ್ನು I ನಿಂದ ಗುಣಿಸಿದರೆ I ಸಮಯದ ಒಂದು ಕಾರ್ಯವಾಗಿದೆ ಎಂಬುದನ್ನು ನೆನಪಿಡಿ LIdIdtRI2 ಸಮಾನವಾಗಿರುತ್ತದೆ ನಾನು ಈಗಾಗಲೇ ತಿಳಿದಿರುವ ಈ ಪದವು ಜೌಲ್ ತಾಪನವಾಗಿದೆ ಇದು ಪ್ರತಿ ಯೂನಿಟ್ ಸಮಯಕ್ಕೆ ಉತ್ಪತ್ತಿಯಾಗುವ ಶಾಖ ಅಥವಾ ಪ್ರತಿರೋಧದಲ್ಲಿ ಸೇವಿಸುವ ಶಕ್ತಿಯಾಗಿದೆ ಇನ್ನೊಂದು ಪದವು ಇದು 12 LdI2 dtಎಂದು ಬರೆಯಬಹುದು ಆದ್ದರಿಂದ ನಾವು ಆಗ ಏನನ್ನು ಪಡೆಯುತ್ತೇವೆ ಸರಬರಾಜಿನ ಶಕ್ತಿಯು ϵIt ಸಮನಾಗಿರುತ್ತದೆ 12LdI2dtRI2 ಸಮಯವು ಅನಂತಕ್ಕೆ ಹೋದಂತೆ ನಾನು ಒಟ್ಟು ವಿದ್ಯುತ್ ಸರಬರಾಜು ಮಾಡಿದ 0ϵItdt ವರೆಗೆ ಕಂಡುಹಿಡಿಯಬಹುದು ಇದು ಒಟ್ಟು ಶಕ್ತಿಯ ಒಟ್ಟು ಶಕ್ತಿಯಲ್ಲ ವಿದ್ಯುತ್ I ಆಗುವ ಹೊತ್ತಿಗೆ ಪೂರೈಕೆಯಾಗುವ ಒಟ್ಟು ಶಕ್ತಿ ಇದು 12LI2RI2dt ಸಮಾನವಾಗಿರುತ್ತದೆ ಆದ್ದರಿಂದ ಇದು ಒಟ್ಟು ಜೌಲ್ ಹೀಟಿಂಗ್ ಆಗಿದೆ ಒಟ್ಟು ಶಾಖವನ್ನು ಉತ್ಪಾದಿಸಲಾಗುತ್ತದೆ ಈ ಪದದ ಬಗ್ಗೆ ಏನು ಇದು ಎಲ್ಲೋ ಸಂಗ್ರಹವಾಗಿರುವ ಶಕ್ತಿ ಅದನ್ನು ಸಂಗ್ರಹಿಸಲಾಗಿದೆ ಎಂದು ನನಗೆ ಹೇಗೆ ಗೊತ್ತು ನನಗೆ ಗೊತ್ತು ನಾನು ಬ್ಯಾಟರಿ ಯನ್ನು ಆಫ್ ಮಾಡಿದರೆ ಹೇಗಾದರೂ ಕರೆಂಟ್ ತಕ್ಷಣವೇ ಕಡಿಮೆಯಾಗುವುದಿಲ್ಲ ಈ ಸಂಗ್ರಹಿತ ಶಕ್ತಿಯಿಂದ ಶಕ್ತಿಯನ್ನು ಪೂರೈಸಲಾಗುತ್ತದೆ ಎಂದು ಅದು ಇನ್ನೂ ಉಳಿದಿದೆ ಆದ್ದರಿಂದ ಈ ಶಕ್ತಿಯನ್ನು ಸರ್ಕ್ಯೂಟ್ನಲ್ಲಿ ಸಂಗ್ರಹಿಸಲಾಗಿದೆ ಎಂದು ನಾವು ಹೇಳುತ್ತೇವೆ ಮತ್ತು ಈ ಪ್ರಸ್ತುತ ಪರಿಮಿತದಿಂದ ಉತ್ಪತ್ತಿಯಾಗುವ ಕಾಂತೀಯ ಕ್ಷೇತ್ರ B ನಲ್ಲಿ ಶೇಖರಿಸಿಡಲು ನಾವು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈಗ ನಾವು ಮಾಡಲು ಬಯಸುವುದು ಈ ಸೂತ್ರವನ್ನು ಕಾಂತೀಯ ಕ್ಷೇತ್ರದ ಪರಿಭಾಷೆಯಲ್ಲಿ ಶಕ್ತಿಯನ್ನಾಗಿ ಪರಿವರ್ತಿಸಿ ನಿರ್ದಿಷ್ಟವಾಗಿ ಹೇಳುವುದಾದರೆ ಆಯಸ್ಕಾಂತೀಯ ಕ್ಷೇತ್ರದ ಪರಿಭಾಷೆಯಲ್ಲಿ ಪ್ರತಿ ಘಟಕದ ಪರಿಮಾಣಕ್ಕೆ ಶಕ್ತಿಯ ಸಾಂದ್ರತೆಯ ಶಕ್ತಿಯನ್ನು ಪಡೆಯಲು ನಾನು ಬಯಸುತ್ತೇನೆ ನಾವು ಈಗ ನೋಡಿದ ಶಕ್ತಿಯ ಸೂತ್ರವನ್ನು 12LI2 ಸಮಾನವಾಗಿ ಪರಿವರ್ತಿಸಲು ನಾವು ಈ ಕೆಳಗಿನ ರೀತಿಯಲ್ಲಿ ಅದರ ಬಗ್ಗೆ ಹೋಗುತ್ತೇವೆ ನಾನು ಈ ತಂತಿಯನ್ನು ಇಂಡಕ್ಟರ್ ಆಗಿ ತೆಗೆದುಕೊಳ್ಳೋಣ ನಾನು ಅದಕ್ಕೆ ಸ್ವಲ್ಪ ದಪ್ಪವನ್ನು ತುಂಬಾ ಚಿಕ್ಕ ದಪ್ಪವನ್ನು ನೀಡುತ್ತೇನೆ ಮತ್ತು ಅದು ಕರೆಂಟ್ I ಅನ್ನು ಒಯ್ಯಲಿ ಕೆಂಪು ಬಣ್ಣ ತಂತಿಯಿಂದ ಆವೃತವಾಗಿರುವ ಮೇಲ್ಮೈ ವಿಸ್ತೀರ್ಣವು ϕLI ಗೆ ಸಮನಾಗಿರುತ್ತದೆ ಆದ್ದರಿಂದ ನಾನು ಈ ಶಕ್ತಿಯನ್ನು ಸಂಗ್ರಹಿಸಬಹುದು ಎಂದು ಬರೆಯಬಹುದು W12I LI ಇದನ್ನು ನಾವು 12Iϕ ಎಂದು ಬರೆಯಬಹುದು ಈಗ ಈ ಮೇಲ್ಮೈ ಮೂಲಕ ϕ 12IB dS ಮೂಲಕ ಕಾಂತೀಯ ಕ್ಷೇತ್ರಕ್ಕೆ ಸಮನಾಗಿರುತ್ತದೆ ಎಂದು ನನಗೆ ತಿಳಿದಿದೆ ಅಲ್ಲಿ d s ಇಲ್ಲಿ ಅಂಶ ಸಣ್ಣ ಪ್ರದೇಶವಾಗಿದೆ ಧಾತುರೂಪದ ಪ್ರದೇಶ ಮತ್ತು ನಂತರ ನಾವು ಎಲ್ಲವನ್ನೂ ಸಂಯೋಜಿಸುತ್ತೇವೆ ಮತ್ತೊಮ್ಮೆ ಸಾಂಪ್ರದಾಯಿಕ ದಿಕ್ಕಿನ ಅರ್ಥದ ಮೂಲಕ ಸಂಬಂಧಿಸಿದ d s ಮತ್ತು I R ಅನ್ನು ನೆನಪಿಡಿ ಆದ್ದರಿಂದ ನಾನು ಇದನ್ನು 12IB dS ಎಂದು ಬರೆಯಲಿದ್ದೇನೆ ನಾನು ಇನ್ನೊಂದು ಸಂಬಂಧವನ್ನು B ಸಮನಾಗಿರುವ 12IA dS ಅನ್ನು ಬಳಸಲಿದ್ದೇನೆ ಮತ್ತು ಇದನ್ನು ಮಾಡುತ್ತಿದ್ದೇನೆ ಇದರಿಂದ ನಾನು ಸ್ಟೋಕ್ಸ್ ಪ್ರಮೇಯವನ್ನು ಬಳಸಬಹುದು ಮತ್ತು ನಂತರ ನಾನು ಬರೆಯುವ ಮುಂದಿನ ಹಂತ ಇದು 12IA dl A ಆಗಿದೆ ಇಲ್ಲಿ A ವೆಕ್ಟರ್ ಪೊಟೆನ್ಷಿಯಲ್ ds ಆಗಿದೆ ನೆನಪಿಡಿ ಮತ್ತೊಮ್ಮೆ dl ಮತ್ತು ds ಗಳು ಸಂಬಂಧಿಸಿವೆ ಅಂದರೆ ದಿಕ್ಕುಗಳು ಸಾಂಪ್ರದಾಯಿಕ ದಿಕ್ಕಿನ ಅರ್ಥದಲ್ಲಿ ಸರಿಯಾಗಿ ಸಂಬಂಧಿಸಿವೆ ಮತ್ತು ನಾವು ಈ ದಿಕ್ಕಿನ ಬಗ್ಗೆ ಮಾತನಾಡುತ್ತಿರುವುದರಿಂದ I ಅದೇ ದಿಕ್ಕಿನಲ್ಲಿರುತ್ತದೆ d l ಮತ್ತು ಆದ್ದರಿಂದ ನಾವು ಮೊದಲು ಬಳಸಿದ ಟ್ರಿಕ್ ಅನ್ನು ಮತ್ತೆ ಬಳಸುತ್ತೇವೆ ನಾನು ಈ ತಂತಿಯನ್ನು ನೋಡಿದರೆ ಇಲ್ಲಿ ನಾನು ಈ ಮೂಲಕ ಹೋಗುತ್ತಿದ್ದೇನೆ ಇಲ್ಲಿ ಸಣ್ಣ ಪ್ರದೇಶ A ಇಲ್ಲಿ ದಿಕ್ಕು d l ಆದ್ದರಿಂದ ಇದನ್ನು 12j Aadl ಎಂದು ಬರೆಯಬಹುದು ಮತ್ತು ಆದ್ದರಿಂದ ನಾನು ಈ ಚುಕ್ಕೆಯನ್ನು ಇಲ್ಲಿಂದ ತೆಗೆದುಹಾಕಲಿದ್ದೇನೆ ಮತ್ತು ಆದ್ದರಿಂದ ನಾನು ಪಡೆಯುವ ಅಂತಿಮ ಅಭಿವ್ಯಕ್ತಿ 12dr jr A ವಾಲ್ಯೂಮ್ ಆಗಿರುತ್ತದೆ ಇದು ಇಡೀ ವಿಶ್ವದಲ್ಲಿ ಪರಿಮಾಣವಾಗಿದೆ ಅಥವಾ ಇಲ್ಲಿ ಸಂಪೂರ್ಣ ಜಾಗವಿದೆ ಆದರೆ j ಶೂನ್ಯವಲ್ಲದಿದ್ದಲ್ಲಿ ಮಾತ್ರ ಅದು ಶೂನ್ಯವಲ್ಲ ಮತ್ತು ಆದ್ದರಿಂದ ಕೊನೆಯಲ್ಲಿ ಅದು ತಂತಿಯ ಮೇಲೆ ಮಾತ್ರ ಶೂನ್ಯವಾಗಿರುತ್ತದೆ ಆದ್ದರಿಂದ ನಾವು ವಿದ್ಯುತ್ ಅನ್ನು ಹೊತ್ತೊಯ್ಯುವ ಈ ತಂತಿಗಾಗಿ ಪಡೆಯುತ್ತೇವೆ I ಆ ಸಮಯದಲ್ಲಿ ಶಕ್ತಿಯನ್ನು ಸಂಗ್ರಹಿಸಲಾಗುತ್ತದೆ ನಾನು ಈ ಪ್ರವಾಹವನ್ನು ಸ್ಥಾಪಿಸುವುದನ್ನು ಮುಗಿಸುತ್ತೇನೆ 12dr jr A ಏಕೆಂದರೆ ನಾವು ಈ ಸಂಪೂರ್ಣ ವಿಷಯವನ್ನು ಕಾಂತೀಯ ಕ್ಷೇತ್ರಕ್ಕೆ ಪರಿವರ್ತಿಸಲು ಬಯಸುತ್ತೇವೆ ಆದ್ದರಿಂದ ನಾನು ಇನ್ನೊಂದು ಗುರುತನ್ನು ಬಳಸಲಿದ್ದೇನೆ ಅದು B0jr ಗೆ ಸಮಾನವಾಗಿರುತ್ತದೆ ಮತ್ತು ಆದ್ದರಿಂದ jr10B ಎಂದು ಬರೆಯಬಹುದು ಮತ್ತು ಆದ್ದರಿಂದ ನಾನು ಈ ಕೆಲಸವನ್ನು ಹೀಗೆ ಬರೆಯಬಹುದು W120drB ನೆನಪಿಡಿ ಸ್ಥಾಯೀವಿದ್ಯುತ್ತಿನ ಶಕ್ತಿಯನ್ನು ಪಡೆಯುವಲ್ಲಿ ನಾವು ಮಾಡಿದಂತೆ ನಾವು ಈ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅಲ್ಲಿ ನಾವು ಇಂಟಿಗ್ರಲ್ಸ್ ಅಥವಾ ಇಂಟಿಗ್ರಲ್ ಗಳ ಮೇಲಿನ ಚಾರ್ಜ್ ಗಳನ್ನು ಕ್ಷೇತ್ರದ ಮೇಲೆ ಅವಿಭಾಜ್ಯಗಳಾಗಿ ಪರಿವರ್ತಿಸುತ್ತೇವೆ ಈಗ ನಾನು dr ಕುರಿತು ಮಾತನಾಡುವಾಗ ಅದು ಅರ್ಥಪೂರ್ಣವಾಗಿದೆ ಎಂದು ನೀವು ನೋಡುತ್ತೀರಿ ಇದು ಸಂಪೂರ್ಣ ಜಾಗದ ಮೇಲೆ ಪರಿಮಾಣದ ಅವಿಭಾಜ್ಯವಾಗಿದೆ ಅದು ಎಲ್ಲಿ B 0 ಆಗಿರುವುದಿಲ್ಲ ಅಲ್ಲೆಲ್ಲಾ ಅದು ಶೂನ್ಯವಾಗಿರುತ್ತದೆ ಈಗ ನಾವು ಇದನ್ನು ಸಂಪೂರ್ಣವಾಗಿ B ಆಗಿ ಪರಿವರ್ತಿಸುತ್ತೇವೆ ABB A A B ಸಮ ಎಂದು ಹೇಳುವ ಗುರುತನ್ನು ನಾವು ಬಳಸಲಿದ್ದೇವೆ ಅದು ತಕ್ಷಣವೇ A AB ಎಂದು ಹೇಳುತ್ತದೆ ಆದ್ದರಿಂದ ಈ ಅವಿಭಾಜ್ಯವನ್ನು ಮತ್ತೆ ಬರೆಯಬಹುದು ಏಕೆಂದರೆ ಮಾಡಿದ ಕೆಲಸವು W120dr B A ಆದ್ದರಿಂದ ನಾನು ಈಗ ಮುಂದಿನ ಸ್ಲೈಡ್ ಗೆ ಹೋಗುತ್ತೇನೆ ಮತ್ತು ಈ ಕೆಲಸವನ್ನು 120 ಎಂದು ಬರೆಯುತ್ತೇನೆ dr B A AB ನೆನಪಿಡಿ ಈ ಏಕೀಕರಣವು ಸಂಪೂರ್ಣ ಜಾಗದ ಮೇಲೆ ಇದೆ ಎಂದು ನಾನು ಹೇಳಿದೆ ಆದ್ದರಿಂದ ds ನಿಜವಾಗಿಯೂ ದೂರದಲ್ಲಿದೆ dr AB ಹೋಗುತ್ತದೆ ಆದ್ದರಿಂದ ಅಂತಿಮವಾಗಿ ಶಕ್ತಿಯು dr B220 ಪರಿಮಾಣದ ಸಮಗ್ರತೆಗೆ ಸಮನಾಗಿರುತ್ತದೆ ಏಕೆಂದರೆ ಇದನ್ನು ಸಂಪೂರ್ಣ ಪರಿಮಾಣದ ಮೇಲೆ ಸಂಯೋಜಿಸಿದರೆ ನನಗೆ ಒಟ್ಟು ಶಕ್ತಿಯನ್ನು ನೀಡುತ್ತದೆ ಆದ್ದರಿಂದ ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಶಕ್ತಿಯ ಸಾಂದ್ರತೆ ಅಥವಾ ಶಕ್ತಿಯು ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಸಂಗ್ರಹವಾಗಿದೆ ಎಂದರೆ ಶಕ್ತಿಯ ಸಾಂದ್ರತೆಯನ್ನು B220 ಎಂದು ನೀಡಲಾಗುತ್ತದೆ ಮುಂದಿನ ಉಪನ್ಯಾಸದಲ್ಲಿ ನಾವು ಇದನ್ನು ಬಳಸಿಕೊಂಡು ಕೆಲವು ಉದಾಹರಣೆಗಳನ್ನು ಪರಿಹರಿಸಲಿದ್ದೇವೆ